ಈಗ ನಾವು ಸ್ಮಿತ್ ಚಾರ್ಟ್ಅನ್ನು ಕಲಿತ ಕಾರಣ ಅದೇ ರೀತಿ ಪ್ರಯತ್ನಿಸುತ್ತೇವೆ ಈಗ ನಿಸ್ಸಂಶಯವಾಗಿ ಈ ನಿರ್ದಿಷ್ಟ ಅಳತೆಯ ಲೆಕ್ಕಾಚಾರವು ಅಷ್ಟು ವಿಸ್ತಾರವಾಗಿಲ್ಲ ಯಾವಾಗಲೂ ನೀವು ಇದನ್ನು ಸ್ಮಿತ್ ಚಾರ್ಟ್ ಮೂಲಕ ಮಾಡಬೇಕಾಗಿದೆ ಆದರೆ ಸ್ಮಿತ್ ಚಾರ್ಟ್ಅನ್ನು ಬಳಸಲು ನಾವು ಯಾವಾಗಲೂ ಪ್ರೋತ್ಸಾಹಿಸುತ್ತೇವೆ ಏಕೆಂದರೆ ನಂತರ ನೀವು ವಿಶ್ಲೇಷಣೆ ಮತ್ತು ವಿನ್ಯಾಸದ ವಿಷಯಗಳಲ್ಲಿ ಹಲವು ಬಾರಿ ಕಾಣುವಿರಿ ಜಾಲವು ಅಷ್ಟು ಸರಳವಾಗಿಲ್ಲ ಮತ್ತು ಪ್ರಯೋಗಾಲಯದಲ್ಲಿ ನಾವು ಹೆಚ್ಚು ನಿಯಂತ್ರಣ ವಿಷಯಗಳನ್ನು ರಚಿಸುತ್ತಿದ್ದೇವೆ ಆದರೆ ನಿಜವಾದ ಸೂಕ್ಷ್ಮ ತರಂಗ ಅಪ್ಲಿಕೇಷನ್ಗಳಲ್ಲಿ ವಿಷಯಗಳು ಜಟಿಲವಾಗಬಹುದು ಮತ್ತು ಆ ಸಮಯದಲ್ಲಿ ನೀವು ಈ ಉಪಕರಣವನ್ನು ಬಳಸದಿದ್ದರೆ ನೀವು ನಷ್ಟದಲ್ಲಿರುತ್ತೀರಿ ಕಾಲ್ಕುಲೇಟರ್ನಂತೆ ನೀವು ಯಾವಾಗಲೂ 10 ಇಂಟು ಅಥವಾ 5 ಇಂಟು 4 ಅನ್ನು ಕಾಲ್ಕುಲೇಟರ್ ಮೂಲಕ ಕಂಡುಹಿಡಿಯಬಹುದು ಆದರೆ ನಿಮಗೆ ತಿಳಿದಿದೆ 4 ಅಂಕಿಯ ಸಂಖ್ಯೆಯನ್ನು ಮತ್ತೊಂದು 2 ಅಥವಾ 3 ಅಂಕಿಯ ಸಂಖ್ಯೆಯೊಂದಿಗೆ ಗುಣಿಸಲು ನಾನು ಕೇಳಿದರೆ ನೀವು ನಷ್ಟದಲ್ಲಿರುತ್ತೀರಿ ಇದೇ ರೀತಿಯ ವಿಷಯವೆಂದರೆ ಈ ಸ್ಮಿತ್ ಚಾರ್ಟ್ಅನ್ನು ಹೇಗೆ ಬಳಸುವುದು ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ನೀವು ನಂತರ ಸಮಸ್ಯೆಗೆ ಒಳಗಾಗುತ್ತೀರಿ ಅದರಲ್ಲೂ ವಿಶೇಷವಾಗಿ ನಾವು ನೋಡುತ್ತೇವೆ ಪ್ರತಿರೋಧ ಹೊಂದಾಣಿಕೆಯ ಸಮಯದಲ್ಲಿ ನೀವು ಸ್ಮಿತ್ ಚಾರ್ಟ್ಅನ್ನು ಬಳಸದಿದ್ದಲ್ಲಿ ನೀವು ಸಮಸ್ಯೆಗೆ ಒಳಗಾಗುತ್ತೀರಿ ಅದಕ್ಕಾಗಿಯೇ ನಾವು ಅದೇ ವಿಷಯವನ್ನು ಪ್ರೋತ್ಸಾಹಿಸುತ್ತೇವೆ ಸ್ಮಿತ್ ಚಾರ್ಟ್ ನಿಂದ ನಾವು ಹೇಗೆ ಮಾಡಬಹುದು ಎಂದು ನೋಡೋಣ ಆದ್ದರಿಂದ ಮತ್ತೆ ಅದೇ ಸಮಸ್ಯೆ ನಾವು 7 ಪಾಯಿಂಟ್ ಅಜ್ಞಾತ ಪ್ರತಿರೋಧ ಅಳತೆಯನ್ನು ಹೊಂದಿದ್ದೇವೆ ಆವರ್ತನವು 7 5 ಗಿಗಾ ಹರ್ಟ್ಜ್ ಆಗಿದೆ ಲೋಡ್ ಸಮತಲದಲ್ಲಿ ಒಂದು ಷಾರ್ಟ್ಅನ್ನು ಇರಿಸಲಾಗಿದೆ ಅದು ಹಿಂದಿನ ಉಪನ್ಯಾಸದಲ್ಲಿದ್ದರಿಂದ ಅದನ್ನು ನಾನು ಪುನರಾವರ್ತಿಸುತ್ತಿದ್ದೇನೆ ಆದ್ದರಿಂದ ವೋಲ್ಟೇಜ್ ಮಿನಿಮಗಳು ಈ ಹಂತದಲ್ಲಿವೆ ಎಂದು ನೀವು ಗಮನಿಸಿದ್ದೀರಿ ನಂತರ ಷಾರ್ಟ್ಅನ್ನು ತೆಗೆದುಹಾಕಲಾಗಿದೆ ಮತ್ತು ಅಜ್ಞಾತ ಲೋಡ್ಅನ್ನು ಹಾಕಲಾಗಿದೆ ನಂತರ ನಾನು ವಿಎಸ್ಡಬ್ಲ್ಯೂಆರ್ಅನ್ನು ವಿಎಸ್ಡಬಲ್ಯುಆರ್ ಮೀಟರ್ನಿಂದ ಹೇಗೆ ಅಳೆಯಬೇಕು ಎಂದು ವಿವರಿಸಿದಂತೆ ನೀವು ವಿಎಸ್ಡಬ್ಲ್ಯೂಆರ್ಅನ್ನು 1 5 ಎಂದು ಅಳೆದಿದ್ದೀರಿ ಮತ್ತು ಅದರಿಂದ ನೀವು ವೋಲ್ಟೇಜ್ ಮಿನಿಮ ಶಿಫ್ಟ್ಅನ್ನು ಕಂಡುಕೊಂಡಿದ್ದೀರಿ ಈ ಕಾರಣದಿಂದಾಗಿ ಬದಲಾವಣೆಯು ಷಾರ್ಟ್ನಿಂದ ಅಜ್ಞಾತ ಲೋಡ್ಗೆ 1 48 ಸೆಂಟಿಮೀಟರ್ ಅದು ಜನರೇಟರ್ ಕಡೆಗೆ ಆಗಿದೆ ಆದ್ದರಿಂದ ಈಗ ಹಸ್ತಚಾಲಿತ ಲೆಕ್ಕಾಚಾರಗಳಿಗೆ ಬದಲಾಗಿ ನಾವು ಅದನ್ನು ಸ್ಮಿತ್ ಚಾರ್ಟ್ ಮೂಲಕ ಮಾಡುತ್ತೇವೆ ಆದ್ದರಿಂದ ಇದು ಮೊದಲ ಅಂಶವಾಗಿದೆ ಆದ್ದರಿಂದ ನಾವು ವಿಎಸ್ಡಬ್ಲ್ಯೂಆರ್ಅನ್ನು 1 5 ಎಂದು ಅಳತೆ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇವೆ ಆದ್ದರಿಂದ ನಾವು ನಿಮ್ಮಲ್ಲಿ ಕೇಳುತ್ತಿರುವ ಮೊದಲ ಹೆಜ್ಜೆ ಪಾಯಿಂಟ್ಅನ್ನು ಪತ್ತೆ ಮಾಡಿ ಎನ್ನುವುದಾಗಿದೆ ಅಲ್ಲಿ 1 ಪಾಯಿಂಟ್ ಸರ್ಕಲ್ನ ಸ್ಥಿರ ಪ್ರತಿರೋಧವು ಸ್ಮಿತ್ ಚಾರ್ಟ್ನ ನೈಜ ಅಕ್ಷವನ್ನು ಕತ್ತರಿಸುತ್ತದೆ ನನಗೆ ಮೊದಲು ಇದನ್ನು ಸೂಚಿಸಿದಾಗ ಏಕೆ ಎನ್ನುವುದು ನನ್ನ ಸ್ಪಷ್ಟವಾದ ಪ್ರಶ್ನೆಯಾಗಿತ್ತು ನಾನು ವಿಎಸ್ಡಬ್ಲ್ಯೂಆರ್ಅನ್ನು ಅಳತೆ ಮಾಡಿದ್ದೇನೆ ಯಾಕೆ ನಾನು 1 5ನ ಸ್ಥಿರ ಪ್ರತಿರೋಧ ವೃತ್ತದ ಮೂಲಕ ಅದನ್ನು ಮಾಡುತ್ತೇನೆ ಸೂಕ್ಷ್ಮ ತರಂಗ ಪ್ರಯೋಗಾಲಯದ ಭೋಧಕರು ಸಹ ಇವುಗಳ ಬಗ್ಗೆ ಸ್ಪಷ್ಟವಾಗಿಲ್ಲ ಎಂದು ನಾವು ಅನೇಕ ಬಾರಿ ನೋಡುತ್ತೇವೆ ಆದ್ದರಿಂದ ಅವರು ಹೇಳುತ್ತಾರೆ ಮತ್ತು ವಿದ್ಯಾರ್ಥಿಗಳು ಕೆಲವೊಮ್ಮೆ ನಂಬುತ್ತಾರೆ ಆದರೆ ನಂತರ ನಿಸ್ಸಂಶಯವಾಗಿ ನೀವು ಅರ್ಥಮಾಡಿಕೊಳ್ಳದೆ ಏನನ್ನಾದರೂ ಮಾಡಿದರೆ ನಂತರ ನೀವು ಮರೆತು ಬಿಡುತ್ತೀರಿ ಆದ್ದರಿಂದ ದಯವಿಟ್ಟು ಅರ್ಥಮಾಡಿಕೊಳ್ಳಿ ವಾಸ್ತವವಾಗಿ ಈ ಇಡೀ ಉಪನ್ಯಾಸವು ಇದು ಹೊಸ ವಿಷಯವಾಗಿದೆ ಇದು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾವು ಈಗ ಮತ್ತೆ ಪ್ರಸರಣ ರೇಖೆಯ ಮೂಲಗಳಿಗೆ ಹಿಂತಿರುಗಿ ಇದು ಏಕೆ ಎಂದು ವಿವರಿಸುತ್ತೇವೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ಅನ್ನು ನಾವು 1 5 ಎಂದು ಅಳತೆ ಮಾಡಿದ್ದೇವೆ ನಾವು 1 5 ವೃತ್ತಕ್ಕೆ ಸಮನಾಗಿರುವ ಪಾಯಿಂಟ್ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಅಂದರೆ 1 5 ವೃತ್ತದ ಸ್ಥಿರ ಪ್ರತಿರೋಧವು ಸ್ಮಿತ್ ಚಾರ್ಟ್ನ ನೈಜ ಅಕ್ಷವನ್ನು ಕತ್ತರಿಸುತ್ತದೆ ಆದ್ದರಿಂದ ಆ ರೇಖೆಯ ಪ್ರತಿಫಲನ ಗುಣಾಂಕವು ಆಗಿದೆ ನೀವು ಈಗಾಗಲೇ ವಿಶಿಷ್ಟ ಪ್ರತಿರೋಧದ ಪ್ರಸರಣ ರೇಖೆಯನ್ನು ಲೋಡ್ಗೆ ಸಂಪರ್ಕಿಸಿದ್ದೀರಿ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಲೋಡ್ನಲ್ಲಿ ಪ್ರತಿಫಲನ ಗುಣಾಂಕವಿದೆ ಆದರೆ ಅದನ್ನು ಎಂದು ಕರೆಯಲಾಗುತ್ತದೆ ನೀವು ಪ್ರಸರಣ ರೇಖೆಯನ್ನು ದಾಟಿದರೆ ನಿಮ್ಮ ಪ್ರತಿಫಲನ ಗುಣಾಂಕ ಮೌಲ್ಯವೂ ಬದಲಾಗುತ್ತದೆ ಅಂದರೆ ಪ್ರತಿಫಲಿತ ತರಂಗ ಬೈ ಇನ್ಸಿಡೆಂಟ್ ತರಂಗದ ಅನುಪಾತವು ಬದಲಾಗುತ್ತದೆ ಇದನ್ನು ರೇಖೆಯ ಪ್ರತಿಫಲನ ಗುಣಾಂಕ ಎಂದು ಕರೆಯಲಾಗುತ್ತದೆ ಒಂದು ರೇಖೆಯ ಪ್ರತಿಫಲನ ಗುಣಾಂಕವಾಗಿದೆ ಈಗ ಒಂದು ಸಂಕೀರ್ಣ ಪ್ರಮಾಣವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಅದನ್ನು ಪರಿಮಾಣ ಭಾಗ ಮತ್ತು ಹಂತದ ಭಾಗವಾಗಿ ವಿಂಗಡಿಸುತ್ತಿದ್ದೇವೆ ತದನಂತರ ಎಲ್ ಅಂತರದ ಚಲನೆಯಿಂದಾಗಿ ನಾನು ಆ ಹಂತ ಅನ್ನು ಪಡೆಯುತ್ತಿದ್ದೇನೆ ಇದು ಸರಳ ಪ್ರಸರಣ ರೇಖೆಯ ವಿಷಯವಾಗಿದೆ ಆದ್ದರಿಂದ ನೀವು ಜನರೇಟರ್ನಿಂದ ಚಲಿಸುತ್ತೀರಿ ನೀವು ಪ್ರಸರಣ ರೇಖೆಯಲ್ಲಿ ಲೋಡ್ನಿಂದ ಜನರೇಟರ್ಗೆ ಚಲಿಸುತ್ತೀರಾದರೆ ಸ್ಮಿತ್ ಚಾರ್ಟ್ನಲ್ಲಿನ ಸಮಾನತೆ ಏನು ನೀವು ನೋಡಿ ಅದು ರೇಖೆಯ ಪ್ರತಿಫಲನ ಗುಣಾಂಕವಾಗಿದೆ ಅದರ ಪ್ರಮಾಣವು ಬದಲಾಗುತ್ತಿಲ್ಲ ಬದಲಾಗುತ್ತಿರುವುದು ಅದರ ಹಂತವಾಗಿದೆ ಆದ್ದರಿಂದ ರೇಖೆಯ ಪ್ರತಿರೋಧದ ಪ್ರಮಾಣವು ಯಾವಾಗಲೂ ಗೆ ಸಮಾನವಾಗಿರುತ್ತದೆ ಅಂದರೆ ಲೋಡ್ ಪ್ರತಿಫಲನ ಗುಣಾಂಕಗಳ ಪ್ರಮಾಣ ಮತ್ತು ರೇಖೆಯ ಪ್ರತಿರೋಧವು ರೇಖೆಯ ಪ್ರತಿಫಲನ ಗುಣಾಂಕಗಳ ಪ್ರಮಾಣವು ಯಾವಾಗಲೂ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಿದರೆ ನಾನು ಎಲ್ಲಿ ಚಲಿಸುತ್ತಿದ್ದೇನೆ ಮೂಲತಃ ನಾನು ನ ಪಾಯಿಂಟ್ಗಳ ಉದ್ದಕ್ಕೂ ಚಲಿಸುತ್ತಿದ್ದೇನೆ ಅಂದರೆ ಲೋಡ್ ಪ್ರತಿಫಲನ ಗುಣಾಂಕದ ಎಲ್ ಪರಿಮಾಣದ ಭಾಗವು ಸ್ಥಿರವಾಗಿರುತ್ತದೆ ಆದ್ದರಿಂದ ಅದು ಏನು ಈಗ ಆ ಸ್ಮಿತ್ ಚಾರ್ಟ್ಅನ್ನು ಪ್ರಸರಣ ಮಾರ್ಗವಾಗಿ ಯೋಚಿಸಿ ಆದ್ದರಿಂದ ನನ್ನ ಬಳಿ ಕೆಲವು ಪ್ರತಿಫಲನ ಗುಣಾಂಕದ ಚಿತ್ರವಿದೆ ಯಾವುದೇ ಅನಿಯಂತ್ರಿತ ಪ್ರತಿಫಲನ ಗುಣಾಂಕದ ಪ್ರಮಾಣವಿದೆ ಮತ್ತು ನೀವು ಅದನ್ನು ಬದಲಾಯಿಸುತ್ತಿದ್ದೀರಿ ಆದರೆ ತ್ರಿಜ್ಯ ಅಂದರೆ ರೇಡಿಯಸ್ ವೆಕ್ಟರ್ ಒಂದೇ ಆಗಿರುತ್ತದೆ ಆದ್ದರಿಂದ ಬದಲಾಯಿಸುವುದು ಎಂದರೆ ನೀವು ವೃತ್ತದಲ್ಲಿ ಚಲಿಸುತ್ತಿರುವಿರಿ ಇದು ವೃತ್ತ ಎಂದು ನಾವು ಹೇಳುತ್ತೇವೆ ಮತ್ತು ಆ ವೃತ್ತ ಯಾವುದು ನೀವು ನೋಡುತ್ತೀರಿ ವಿಎಸ್ಡಬ್ಲ್ಯೂಆರ್ ಏನು ಎಂದು ನಾವು ಈಗಾಗಲೇ ಹಿಂದಿನ ಪ್ರಕರಣಗಳಲ್ಲಿ ವಿಎಸ್ಡಬ್ಲ್ಯೂಆರ್ ಬಗ್ಗೆ ಚರ್ಚಿಸಿದ್ದೇವೆ ವಿಎಸ್ಡಬ್ಲ್ಯೂಆರ್ ಅದು ಪ್ರತಿಫಲನ ಗುಣಾಂಕಕ್ಕೆ ಹೇಗೆ ಸಂಬಂಧಿಸಿದೆ ಆದ್ದರಿಂದ ಸ್ಥಿರವಾಗಿದ್ದರೆ ವಿಎಸ್ಡಬ್ಲ್ಯೂಆರ್ ಸಹ ಸ್ಥಿರವಾಗಿರುತ್ತದೆ ಇದರರ್ಥ ನಾನು ಚಲಿಸುತ್ತಿರುವಾಗ ರೇಖೆಯ ಪ್ರತಿಫಲನ ಗುಣಾಂಕವು ಬದಲಾಗುತ್ತಿದೆ ಆದರೆ ಮೂಲತಃ ನಾನು ವೃತ್ತದಲ್ಲಿ ಚಲಿಸುತ್ತಿದ್ದೇನೆ ಮತ್ತು ಆ ವೃತ್ತವು ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ಅನ್ನು ಪ್ರತಿನಿಧಿಸುತ್ತದೆ ನಾನು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಿದರೆ ವಿಎಸ್ಡಬ್ಲ್ಯೂಆರ್ ಬದಲಾಗುವುದಿಲ್ಲ ಅದು ಲೋಡ್ ಪ್ರತಿರೋಧ ಮತ್ತು ರೇಖೆಯ ವಿಶಿಷ್ಟ ಪ್ರತಿರೋಧವನ್ನು ಮಾತ್ರ ಅವಲಂಬಿಸಿರುತ್ತದೆ ಆದ್ದರಿಂದ ಮೂಲತಃ ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸುವುದು ಎಂದರೆ ಈಗ ಸ್ಲೈಡ್ಗೆ ಹಿಂತಿರುಗಿ ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸುವುದು ಎಂದರೆ ಸ್ಮಿತ್ ಚಾರ್ಟ್ನಲ್ಲಿ ನಾವು ಪಾಯಿಂಟ್ಗಳ ಉದ್ದಕ್ಕೂ ಚಲಿಸುತ್ತೇವೆ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತದ ಉದ್ದಕ್ಕೂ ಚಲಿಸುತ್ತೇವೆ ಆದ್ದರಿಂದ ಪ್ರಸರಣ ರೇಖೆಯಲ್ಲಿ ನಾವು ವಿಎಸ್ಡಬ್ಲ್ಯೂಆರ್ ವೃತ್ತದಲ್ಲಿ ಜನರೇಟರ್ ಕಡೆಗೆ ಚಲಿಸಿದರೆ ಅದು ವಿಎಸ್ಡಬ್ಲ್ಯೂಆರ್ ವೃತ್ತದ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಎಂದು ನಮಗೆ ತಿಳಿದಿದೆ ಯಾಕೆಂದರೆ ನೀವು ಮೊದಲ ಸಮೀಕರಣದ ಹಂತವನ್ನು ನೋಡುತ್ತೀರಿ ನೀವು ಅದನ್ನು ಹೊಂದಿದ್ದೀರಿ ಬದಲಾಗುತ್ತಿರುವುದು ಆಗಿದೆ ಆದ್ದರಿಂದ ನಕಾರಾತ್ಮಕ ಕೋನ ಅಂದರೆ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ವಿಎಸ್ಡಬ್ಲ್ಯೂಆರ್ ವೃತ್ತದ ಉದ್ದಕ್ಕೂ ಜನರೇಟರ್ಗಳ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ಈಗ ಸ್ಮಿತ್ ಚಾರ್ಟ್ ಪರಿಧಿಯಲ್ಲಿ ನಾನು ಪ್ರಸರಣ ರೇಖೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಚಲಿಸಿದರೆ ಈ ಚಲನೆಯನ್ನು ನೀವು ತರಂಗಾಂತರಕ್ಕೆ ಪರಿವರ್ತಿಸಬಹುದು ಎಂದು ನಾನು ಹೇಳಿದ್ದೇನೆ ದೂರವನ್ನು ನಾನು ಯಾವಾಗಲೂ ತರಂಗಾಂತರ ಪ್ರಕಾರವಾಗಿ ಹೇಳಬಹುದು ನಾನು 4 5 ಸೆಂಟಿಮೀಟರ್ ಚಲಿಸುತ್ತಿದ್ದೇನೆ ಎಂದು ಭಾವಿಸೋಣ ಮತ್ತು ಲ್ಯಾಂಬ್ಡ ತರಂಗಾಂತರವೂ 3 ಸೆಂಟಿಮೀಟರ್ ಎಂದು ನನ್ನ ಆವರ್ತನವು ಹೇಳಿದರೆ 4 5 ಸೆಂಟಿಮೀಟರ್ ಬದಲಿಗೆ ನಾನು 4 5 ರಿಂದ 3 ಅಂತರವನ್ನು ಸರಿಸಿದ್ದೇನೆ ಅದು 1 5 ಲ್ಯಾಂಬ್ಡಆಗಿದೆ ಆದ್ದರಿಂದ ಹಾಗೆ ಆದ್ದರಿಂದ ಸ್ಮಿತ್ ಚಾರ್ಟ್ ಪರಿಧಿಯಲ್ಲಿ ನೀವು 1 5 ಜೆಡ್ ಲ್ಯಾಂಬ್ಡಾ ಎಂದರೇನು ಎಂಬುವುದನ್ನು ಕಂಡುಹಿಡಿಯಬಹುದು ವಾಸ್ತವವಾಗಿ ಸ್ಮಿತ್ ಚಾರ್ಟ್ನಲ್ಲಿ ಅವರು 0 5ಕ್ಕಿಂತ ಹೆಚ್ಚು ನೀಡುವುದಿಲ್ಲ ಏಕೆಂದರೆ ಪ್ರತಿ 0 5 ನಂತರ ಇಡೀ ವಿಷಯವು ಪುನರಾವರ್ತನೆಯಾಗುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಸ್ಮಿತ್ ಚಾರ್ಟ್ ನಿಮಗೆ 0 5ರವರೆಗೆ ನೀಡುತ್ತದೆ ಆದ್ದರಿಂದ ನೀವು 1 5 ಹೊಂದಿದ್ದರೆ ನೀವು 3 ತಿರುಗುವಿಕೆಗಳನ್ನು ಮಾಡಿ ಅದು 1 ಆದ್ದರಿಂದ ಈ ವಿಎಸ್ಡಬ್ಲ್ಯೂಆರ್ ವಲಯವು ನೈಜ ಅಕ್ಷವನ್ನು ಕತ್ತರಿಸುವಾಗ ಏನಾಗುತ್ತದೆ ಎಂದು ನೋಡೋಣ ಏಕೆಂದರೆ ಅದು ಸೂಚನೆಯ ಭಾಗವಾಗಿತ್ತು ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ಕತ್ತರಿಸಿದಾಗ ವೃತ್ತವು ನೈಜ ಅಕ್ಷವನ್ನು ಕತ್ತರಿಸುತ್ತದೆ ನೀವು ಅದನ್ನು ನೋಡುತ್ತೀರಿ ವಿಎಸ್ಡಬ್ಲ್ಯೂಆರ್ ವಲಯವು ಈ ನೈಜ ಅಕ್ಷವನ್ನು ಕತ್ತರಿಸುತ್ತಿದೆ ಈ ವಿಎಸ್ಡಬಲ್ಯುಆರ್ ವಲಯವು ಇಲ್ಲಿ ನಿಜವಾದ ಅಕ್ಷವನ್ನು ಕತ್ತರಿಸುತ್ತಿದೆ ಎಲ್ಲಿ ನನ್ನ ಕರ್ಸರ್ ತೋರಿಸುತ್ತಿದೆ ಆದ್ದರಿಂದ ನಾನು ಹೇಳಿದ್ದೇನೆಂದರೆ ಸ್ಮಿತ್ ಚಾರ್ಟ್ಅನ್ನು ನಿಮ್ಮ ಮಾನಸಿಕ ವಿಷಯದಲ್ಲಿ ನೀವು ಯಾವಾಗಲೂ ಯೋಚಿಸಬಹುದು ಅದು ಸಂಪೂರ್ಣವಾಗಿ ಪ್ರತಿಫಲನ ಗುಣಾಂಕದ ಸಮತಲವಾಗಿದೆ ಆದ್ದರಿಂದ ಪ್ರತಿಫಲನ ಗುಣಾಂಕದ ವಿಷಯದಲ್ಲಿ ಈ ಪಾಯಿಂಟ್ನಲ್ಲಿ ಪ್ರತಿಫಲನ ಗುಣಾಂಕ ಯಾವುದು ಎಲ್ಲಿ ಅದು ನಿಜವಾದ ಅಕ್ಷವನ್ನು ಕತ್ತರಿಸುತ್ತಿದೆ ಆ ಬಿಂದುವೇ ಪ್ರತಿಫಲನ ಗುಣಾಂಕವು ಶುದ್ಧ ನೈಜ ಪ್ರಮಾಣವಾಗಿದೆ ಎಂದು ನಾನು ಹೇಳಬಲ್ಲೆ ಅದರ ಹಂತವು ಸೊನ್ನೆ ಆಗಿದೆ ಆದ್ದರಿಂದ ರೇಖೆಯ ಪ್ರತಿಫಲನ ಗುಣಾಂಕ ನ ಹಂತವು ಸೊನ್ನೆ ಎಂದು ನಾನು ಹೇಳಿದ್ದೇನೆ ಆ ಪಾಯಿಂಟ್ಅನ್ನು ನಾನು ಪಾಯಿಂಟ್ ಎಂದು ಕರೆಯುತ್ತಿದ್ದೇನೆ ಆದ್ದರಿಂದ ನಾನು ಅದನ್ನು ಎಂದು ಕರೆಯುತ್ತಿದ್ದೇನೆ ಆದ್ದರಿಂದ ಸ್ಮಿತ್ ಚಾರ್ಟ್ ಯಾವುದೇ ಸಮಯದಲ್ಲಿ ಪ್ರತಿಫಲನ ಗುಣಾಂಕ ಸಮತಲದಿಂದ ಪ್ರತಿರೋಧದ ಸಮತಲಕ್ಕೆ ಪರಿವರ್ತನೆಗೊಳ್ಳುತ್ತದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಅದಕ್ಕೆ ಅನುಗುಣವಾದ ಸಾಲಿನ ಪ್ರತಿರೋಧ ಯಾವುದು ಆ ಲೆಕ್ಕಾಚಾರಗಳನ್ನು ಮಾಡಲು ನಮಗೆ ತಿಳಿದಿದೆ ಆಗಿರಬೇಕು ಆದ್ದರಿಂದ ನೀವು ಅನ್ನು ನೋಡುತ್ತೀರಿ ಅದು ನೈಜ ಪ್ರಮಾಣವಾಗಿದೆ ಆದ್ದರಿಂದ 1 ಪ್ಲಸ್ ಕೆಲವು ನೈಜ ಪ್ರಮಾಣ ಬೈ 1 ಮೈನಸ್ ನೈಜ ಪ್ರಮಾಣ ಮಾಡಿದಾಗ ಸಿಗುವುದು ನೈಜ ಪ್ರಮಾಣವಾಗಿದೆ ಸಂಕೀರ್ಣ ಪ್ರಮಾಣವಾಗಿರುವ ಪ್ರತಿರೋಧವು ನಿಜವಾದ ಪ್ರಮಾಣವಾಗಿದೆ ಎಂಬುವುದರ ಅರ್ಥವೇನು ಅಂದರೆ ಇದು ಕೇವಲ ಪ್ರತಿರೋಧ ಆಗಿದೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ವಲಯವು ಈ ನೈಜ ಅಕ್ಷವನ್ನು ಕತ್ತರಿಸುವ ಪಾಯಿಂಟ್ನಲ್ಲಿ ರೇಖೆಯ ಪ್ರತಿಫಲನ ಗುಣಾಂಕ ಮತ್ತು ರೇಖೆಯ ಪ್ರತಿರೋಧ ಅವು ಎರಡೂ ನೈಜ ಪ್ರಮಾಣಗಳಾಗಿವೆ ಮತ್ತು ಈಗ ಅವುಗಳ ಮೌಲ್ಯವನ್ನು ನೋಡಿ ರೇಖೆಯ ಪ್ರತಿರೋಧವು ಆಗಿದೆ ಆದರೆ ಅದರ ಮೌಲ್ಯವು ಆಗಿದೆ ಮತ್ತೆ ನಮ್ಮ ಈ ಸ್ಲೈಡ್ಅನ್ನು ನೋಡಿ ಯಾವಾಗಲೂ ಇದು ಒಂದು ಸ್ಥಿತಿಯಾಗಿದೆ ಈಗ ಹಿಂತಿರುಗಿ ಆದ್ದರಿಂದ ನೀವು ನೋಡುತ್ತೀರಿ ವೃತ್ತವನ್ನು ಕತ್ತರಿಸಿದ ಪಾಯಿಂಟ್ನಲ್ಲಿ ಈ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ನೈಜ ಅಕ್ಷವನ್ನು ಕತ್ತರಿಸುತ್ತದೆ ಮೂಲತಃ ವಿಎಸ್ಡಬ್ಲ್ಯೂಆರ್ ಮೌಲ್ಯವು ಪ್ರತಿರೋಧ ಮೌಲ್ಯಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾನು ಪ್ರತಿರೋಧ ಮೌಲ್ಯವನ್ನು ಓದಿದರೆ ಏಕೆಂದರೆ ಸ್ಮಿತ್ ಚಾರ್ಟ್ನಲ್ಲಿ ವಿಎಸ್ಡಬ್ಲ್ಯೂಆರ್ ಮೌಲ್ಯವು ಸ್ಪಷ್ಟವಾಗಿ ಒಂದೇ ಆಗಿರುವುದಿಲ್ಲ ಆದರೆ ಪ್ರತಿರೋಧವು ಅಂದರೆ ಆರ್ ಮತ್ತು ಎಕ್ಸ್ ಮೌಲ್ಯಗಳು ಒಂದೇ ಮತ್ತು ಮೌಲ್ಯಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಮೌಲ್ಯವನ್ನು ನಾನು ಕಂಡುಕೊಳ್ಳುತ್ತೇನೆ ಅದು ನನಗೆ ಆ ವಿಎಸ್ಡಬ್ಲ್ಯೂಆರ್ ವೃತ್ತದ 1 ಪಾಯಿಂಟ್ಅನ್ನು ನೀಡುತ್ತದೆ ಒಂದು ವೃತ್ತದಲ್ಲಿ ನಾನು 1 ಪಾಯಿಂಟ್ಅನ್ನು ಕಂಡುಹಿಡಿಯಲು ಸಾಧ್ಯವಾದರೆ ಮತ್ತು ನನಗೆ ಕೇಂದ್ರ ತಿಳಿದಿದ್ದರೆ ನಾನು ವೃತ್ತವನ್ನು ಬರೆಯಬಹುದು ಆದ್ದರಿಂದ ಅದು ಆಲೋಚನೆ ಮತ್ತು ಅದಕ್ಕಾಗಿಯೇ ನಾವು ಆ ಹಂತ 1 ಅನ್ನು ಮಾಡಿದ್ದೇವೆ ಸೂಚನೆಯು ಸ್ಮಿತ್ ಚಾರ್ಟ್ನ ನೈಜ ಅಕ್ಷವನ್ನು ಕತ್ತರಿಸುವ 1 5 ವೃತ್ತಕ್ಕೆ ಸಮನಾಗಿರುವ ಪಾಯಿಂಟ್ಅನ್ನು ಪತ್ತೆಮಾಡುವುದಾಗಿದೆ ಏಕೆಂದರೆ ಆ ಪಾಯಿಂಟ್ನಲ್ಲಿ ಆ ವಿಎಸ್ಡಬ್ಲ್ಯೂಆರ್ಗೆ ಸಮನಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ವಿಎಸ್ಡಬ್ಲ್ಯೂಆರ್ಅನ್ನು 1 5 ಎಂದು ಅಳತೆ ಮಾಡಿರುವುದರಿಂದ ನಾನು ಆ ಪಾಯಿಂಟ್ಅನ್ನು ಪತ್ತೆ ಮಾಡುತ್ತಿದ್ದೇನೆ ಅದರ ಮೂಲಕ ನಾನು ವಿಎಸ್ಡಬ್ಲ್ಯೂಆರ್ ವೃತ್ತದ 1 ಪಾಯಿಂಟ್ಅನ್ನು ಪತ್ತೆ ಮಾಡುತ್ತಿದ್ದೇನೆ ಮತ್ತು ಎಲ್ಲಾ ವಿಎಸ್ಡಬ್ಲ್ಯೂಆರ್ ವಲಯಗಳು ನನಗೆ ತಿಳಿದಿವೆ ಅವುಗಳ ಕೇಂದ್ರವು ಸ್ಮಿತ್ ಚಾರ್ಟ್ನ ಮೂಲವಾಗಿದೆ ಈಗ ಮತ್ತೊಮ್ಮೆ ಮತ್ತೊಂದು ಪಾಯಿಂಟ್ ಇದು ಮತ್ತೊಮ್ಮೆ ಮತ್ತೊಂದು ಪಾಯಿಂಟ್ ವಿಎಸ್ಡಬ್ಲ್ಯೂಆರ್ ವಲಯವು ನೈಜ ಅಕ್ಷವನ್ನು 2 ಪಾಯಿಂಟ್ಗಳಾಗಿ ವಿಂಗಡಿಸುತ್ತದೆ ಎಂದು ನೀವು ಹೇಳಬಹುದು ಆದ್ದರಿಂದ ಯಾವುದನ್ನೂ ತೆಗೆದುಕೊಳ್ಳಬೇಕು ವೃತ್ತವನ್ನು ಚಿತ್ರಿಸಲು ಅದು ಅಪ್ರಸ್ತುತವಾಗುತ್ತದೆ ಆದರೆ ಮೌಲ್ಯಗಳನ್ನು ತೆಗೆದುಕೊಳ್ಳುವುದರಿಂದ ಅದು ಗೊಂದಲವಾಗುತ್ತದೆ ಆದ್ದರಿಂದ ಇತರ ಅಂಶ ಯಾವುದೆಂದು ನೋಡೋಣ ಆದ್ದರಿಂದ ನಾನು ಈ ಅಂಶವನ್ನು ಹೊಂದಿದ್ದರೆ ಅದೇ ವೃತ್ತವನ್ನು ಕತ್ತರಿಸುವ ಇನ್ನೊಂದು ಅಂಶವು ಇಲ್ಲಿ ಮತ್ತೊಂದು ಅಂಶವಾಗಿದೆ ನಾನು ಎಲ್ಲಿ ತೋರಿಸುತ್ತಿದ್ದೇನೆಂದು ನೀವು ನೋಡುತ್ತೀರಿ ಹಾಗಾದರೆ ಈ 2 ಅಂಶಗಳು ಏನು ಈ ಅಂಶದಿಂದ ನಾನು ತಿರುಗಬೇಕು ಅಥವಾ ಈ ಅಂಶವನ್ನು ಮಾಡಲು ನಾನು 180 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ ತಿರುಗಬೇಕು ಎಂದು ನಾನು ಹೇಳಬಲ್ಲೆ ನಮಗೆ ಪ್ರದಕ್ಷಿಣಾಕಾರವಾಗಿ ತಿಳಿದಿದೆ ಅಂದರೆ ನಾನು ಜನರೇಟರ್ ಕಡೆಗೆ ಹೋಗುತ್ತಿದ್ದೇನೆ ಈಗ ಅದನ್ನು ಹಾಕಿ ಆದ್ದರಿಂದ ನನಗೆ ಮೊದಲೇ ತಿಳಿದಿತ್ತು ಈ ಸ್ಲೈಡ್ನ ಮೊದಲ ಅಭಿವ್ಯಕ್ತಿಯಾಗಿ ಗಾಮಾ ತರಂಗವನ್ನು ಎಂದು ನೀವು ನೋಡುತ್ತೀರಿ ಆದ್ದರಿಂದ ಅದರಿಂದ ನಾನು 180 ಡಿಗ್ರಿ ತಿರುಗುವಿಕೆಯನ್ನು ತೆಗೆದುಕೊಂಡರೆ 180 ಡಿಗ್ರಿ ತಿರುಗುವಿಕೆಯನ್ನು ಹೇಗೆ ಮಾಡಬೇಕೆಂದು ನಾವು ಮೊದಲೇ ನೋಡಿದ್ದೇವೆ ನಂತರ ಅನುಗುಣವಾದ ರೇಖೆಯ ಪ್ರತಿರೋಧ ಏನು ಅದು ಆಗಿರುತ್ತದೆ ಈಗ ನಾವು ನೋಡಿದ್ದೇವೆ ಲೋಡ್ ಏನಾಗಿದ್ದರೂ ವಿಎಸ್ಡಬಲ್ಯುಆರ್ 1 ರಿಂದ ಅನಂತಕ್ಕೆ ಏರಿತಗೊಳ್ಳುತ್ತದೆ ಮ್ಯಾಚ್ ಲೋಡ್ಗೆ 1 ಮತ್ತು ಷಾರ್ಟ್ ಅಥವಾ ತೆರೆದ ವಲಯಕ್ಕೆ ಅನಂತವಾಗಿರುತ್ತದೆ ಆದ್ದರಿಂದ ಯಾವ ಪಾಯಿಂಟ್ಅನ್ನು ತೆಗೆದುಕೊಳ್ಳಬೇಕೆಂಬ ಅಸ್ಪಷ್ಟತೆಯನ್ನು ಪರಿಹರಿಸುವ ಸುಳಿವು ಅದು ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ವಲಯವು ನೈಜ ಅಕ್ಷವನ್ನು 2 ಪಾಯಿಂಟ್ಗಳಲ್ಲಿ ಕತ್ತರಿಸುತ್ತದೆ ಆದ್ದರಿಂದ ನೀವು ಅದರಿಂದ ಆರ್ನ 2 ಮೌಲ್ಯಗಳನ್ನು ಪಡೆಯಬಹುದು ಏಕೆಂದರೆ ಸ್ಮಿತ್ ಚಾರ್ಟ್ ಗ್ರ್ಯಾಜುಯೇಶನ್ನ ಆ ಪಾಯಿಂಟ್ಗಳಲ್ಲಿ ಅಂತಹ 2 ವಲಯಗಳು ಇರುತ್ತವೆ ಸ್ಥಿರವಾದ ಆರ್ ವಲಯಗಳು ಆದರೆ ಅವುಗಳಲ್ಲಿ 1 ರ ಮೌಲ್ಯವು 1ಕ್ಕಿಂತ ಹೆಚ್ಚಾಗಿರುತ್ತದೆ ಅವುಗಳಲ್ಲಿ ಮತ್ತೊಂದರ ಮೌಲ್ಯವು 1ಕ್ಕಿಂತ ಕಡಿಮೆ ಇರುತ್ತದೆ ಏಕೆಂದರೆ ವಿಎಸ್ಡಬ್ಲ್ಯೂಆರ್ ಅಥವಾ ಎಸ್ ಗಳು ಯಾವಾಗಲೂ ಒಂದಕ್ಕಿಂತ ಹೆಚ್ಚಿನವು ಆಗಿರುತ್ತವೆ ಆದ್ದರಿಂದ ನಾವು ಯಾವುದನ್ನು ತೆಗೆದುಕೊಳ್ಳಬೇಕು ಎನ್ನುವುದು ನಮ್ಮ ತೀರ್ಪು ಆಗಿದೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ವಲಯವು ನೈಜ ಅಕ್ಷವನ್ನು ರಲ್ಲಿ ಕತ್ತರಿಸುತ್ತದೆ ವಿಎಸ್ಡಬ್ಲ್ಯೂಆರ್ ಯಾವಾಗಲೂ 1ಕ್ಕಿಂತ ಹೆಚ್ಚಿರುತ್ತದೆ ಆದ್ದರಿಂದ ಪಾಯಿಂಟ್ಅನ್ನು ಕಂಡುಹಿಡಿಯುವಲ್ಲಿ ಯಾವುದೇ ಗೊಂದಲವಿಲ್ಲ ನೀವು ನ ಆ 2 ಮೌಲ್ಯಗಳನ್ನು ಓದಿದರೆ ಯಾವ 1ಅನ್ನು ತೆಗೆದುಕೊಳ್ಳಬೇಕೆಂದು ನಿಮಗೆ ಅರ್ಥವಾಗುತ್ತದೆ ಯಾವುದರ ಆರ್ ಮೌಲ್ಯ ಮೌಲ್ಯವು 1 ಕ್ಕಿಂತ ಹೆಚ್ಚಿರುತ್ತದೆಯೋ ಅದನ್ನು ತೆಗೆದುಕೊಳ್ಳಬೇಕು ಇನ್ನೊಂದು ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತದೆ ಎಂದು ಖಾತರಿಯಿದೆ ಆದ್ದರಿಂದ ನಾವು ಹಿಂತಿರುಗೋಣ ನಾವು ಮೊದಲ ಹೆಜ್ಜೆಯನ್ನು ಮಾಡಿದ್ದೇವೆ ಗುರುತಿಸಿದ್ದೇವೆ ಈಗ ನನಗೆ ಕೇಂದ್ರವು ತಿಳಿದಿದೆ ನಾನು ಈ ಪಾಯಿಂಟ್ಅನ್ನು ಗುರುತಿಸಿದ್ದೇನೆ ನಾನು ಈ ವಲಯವನ್ನು ಚಿತ್ರಿಸಬಲ್ಲೆ ಇದು ಸ್ಥಿರ ವಿಎಸ್ಡಬ್ಲ್ಯೂಆರ್ ವಲಯವಾಗಿದೆ ಆದ್ದರಿಂದ ಎರಡನೆಯ ಹೆಜ್ಜೆಯು ಸ್ಮಿತ್ ಚಾರ್ಟ್ ಕೇಂದ್ರವನ್ನು ಕೇಂದ್ರವಾಗಿ ತೆಗೆದುಕೊಳ್ಳುವ ಮೂಲಕ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಚಿತ್ರಿಸುವುದು ಮತ್ತು ಹಿಂದಿನ ಹೆಜ್ಜೆಯಲ್ಲಿ ಕಂಡುಹಿಡಿದ ಬಿಂದುವನ್ನು ಬಾಹ್ಯ ಬಿಂದುವಾಗಿಸುವುದು ಆದ್ದರಿಂದ ನೀವು ವೃತ್ತವನ್ನು ಚಿತ್ರಿಸಬಹುದು ಆದ್ದರಿಂದ ಆ ವಲಯವನ್ನು ಚಿತ್ರಿಸಲಾಗಿದೆ ನಂತರ ಮುಂದಿನ ಹೆಜ್ಜೆಯನ್ನು ನೀವು ಈಗ ನೋಡಬಹುದು ಆದ್ದರಿಂದ ನಾವು ವಿಎಸ್ಡಬ್ಲ್ಯೂಆರ್ ಅನ್ನು ಮಾಡಿದ್ದೇವೆ ನಾವು ಅಳೆದಿದ್ದೇವೆ ಈಗ ವಿಎಸ್ಡಬಲ್ಯುಆರ್ ವಲಯವನ್ನು ನಾವು ಸ್ಮಿತ್ ಚಾರ್ಟ್ನಲ್ಲಿ ಯೋಜಿಸಿದ್ದೇವೆ ಆದ್ದರಿಂದ ನಾವು ನಮ್ಮ ಅಳತೆಯ ಭಾಗ ಅಥವಾ ಲೆಕ್ಕಾಚಾರ ಭಾಗದ ಅರ್ಧದಷ್ಟನ್ನು ಮಾಡಿದ್ದೇವೆ ಈಗ ಮೂರನೇ ಹೆಜ್ಜೆ ಈಗ ನಾವು ಇತರ ಮಾಹಿತಿಯನ್ನು ಬಳಸಿಕೊಳ್ಳಬೇಕಾಗುತ್ತದೆ ನಾನು ಹೇಳಿದಂತೆ ಅಜ್ಞಾತ ಪ್ರತಿರೋಧವನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುವ 2 ಮಾಹಿತಿಗಳು ಯಾವುದು ಒಂದು ವಿಎಸ್ಡಬ್ಲ್ಯೂಆರ್ ಮತ್ತೊಂದು ಆಗಿದೆ ಅಂದರೆ ಷಾರ್ಟ್ ಸರ್ಕ್ಯೂಟ್ನಿಂದ ಯಾವುದೇ ಅಜ್ಞಾತ ಪ್ರತಿರೋಧಕ್ಕೆ ಲೋಡ್ ಬದಲಾದಾಗ ಮಿನಿಮದಲ್ಲಾಗುವ ಬದಲಾವಣೆಯಾಗಿದೆ ಆದ್ದರಿಂದ ಹೆಜ್ಜೆ 3ರ ಬೇಡಿಕೆಗಳು ಈಗ ನೀವು ಸ್ಮಿತ್ ಚಾರ್ಟ್ನಲ್ಲಿ ಷಾರ್ಟ್ ಸರ್ಕ್ಯೂಟ್ಅನ್ನು ಪತ್ತೆ ಮಾಡುತ್ತೀರಿ ಷಾರ್ಟ್ ಸರ್ಕ್ಯೂಟ್ ಎಂದರೇನು ಷಾರ್ಟ್ ಸರ್ಕ್ಯೂಟ್ ಎಂದರೆ ಅವು ನನ್ನ ಲೋಡ್ ಪ್ರತಿಫಲನ ಗುಣಾಂಕ 1 180 ಡಿಗ್ರಿ ಅಥವಾ ಮೈನಸ್ 1 ಆಗಿದೆ ಓಪೆನ್ ಸರ್ಕ್ಯೂಟ್ ಎಂದರೆ ಲೋಡ್ ಪ್ರತಿಫಲನ ಗುಣಾಂಕ ಪ್ಲಸ್ 1 ಆಗಿದೆ ಆದ್ದರಿಂದ ಈ ಪಾಯಿಂಟ್ ಎಲ್ಲಿದೆ ಆದ್ದರಿಂದ ಈಗ ಸ್ಮಿತ್ ಚಾರ್ಟ್ಅನ್ನು ಪ್ರತಿಫಲನ ಗುಣಾಂಕದ ಚಾರ್ಟ್ ಎಂದು ಯೋಚಿಸಿ ಆದ್ದರಿಂದ 1ಅನ್ನು ನೀವು ನೋಡುತ್ತೀರಿ ಅದಕ್ಕಾಗಿಯೇ ಸ್ಮಿತ್ ಚಾರ್ಟ್ಅನ್ನು ಪರಿಚಯಿಸುವಾಗ ನಾನು ಹೇಳಿದ್ದೇನೆಂದರೆ ಹೊರಗಿನ ಗಡಿಯ ನಿಮ್ಮ ತ್ರಿಜ್ಯವು ಆ ಹೊರಗಿನ ವೃತ್ತವು ವಲಯಕ್ಕೆ ಅನುಗುಣವಾಗಿರುತ್ತದೆ ಆ ತ್ರಿಜ್ಯವನ್ನು ನಾವು 1 ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾನು 1 180 ಡಿಗ್ರಿ ಹೊಂದಿದ್ದೇನೆ ಇದರರ್ಥ ಇದು ಯಾವ ಕೊನೆ ಅದಕ್ಕಾಗಿಯೇ ನಾನು ಯಾವಾಗಲೂ ಈ ಗೊಂದಲವನ್ನು ವಿದ್ಯಾರ್ಥಿಗಳಲ್ಲಿ ಕೇಳುತ್ತೇನೆ ಈ ಷಾರ್ಟ್ ಸರ್ಕ್ಯೂಟ್ ಲೋಡ್10ಅಥವಾ 10ದಲ್ಲಿ ಇದೆಯೇ ಎಂದು ಆದ್ದರಿಂದ ನೀವು ಅನ್ನು ನೋಡಿದರೆ ಯಾವುದೇ ಗೊಂದಲವಿಲ್ಲ ಅದು ಪ್ರತಿರೋಧ ಸ್ಮಿತ್ ಚಾರ್ಟ್ನ ಎಡ ತುದಿಯಲ್ಲಿದೆ ಆದ್ದರಿಂದ ಅದನ್ನು ಉದ್ದೇಶಪೂರ್ವಕವಾಗಿ ತೋರಿಸಲಾಗುವುದಿಲ್ಲ ಏಕೆಂದರೆ ಇದನ್ನು ಯೋಜಿಸಲು ನಿಮಗೆ ಸಾಕಷ್ಟು ವಿಶ್ವಾಸವಿರುತ್ತದೆ ಆದ್ದರಿಂದ ಎಡ ತುದಿಯಲ್ಲಿ ನೀವು ಸ್ಮಿತ್ ಚಾರ್ಟ್ಅನ್ನು ಯೋಜಿಸುತ್ತೀರಿ ನಂತರ ಷಾರ್ಟ್ ಸರ್ಕ್ಯೂಟ್ಅನ್ನು ಯೋಜಿಸಿ ನಂತರ ನಾವು 1 48 ಸೆಂಟಿಮೀಟರ್ಗಳನ್ನು ಚಲಿಸಬೇಕಾಗುತ್ತದೆ ಎಂದು ನಾವು ನೋಡಿದ್ದೇವೆ ಅದು ಏಳು 0 5 ಗಿಗಾ ಹರ್ಟ್ಜ್ನಲ್ಲಿದೆ ಆದ್ದರಿಂದ ಲಾಂಬ್ಡಾ ವು 30 ಬೈ 7 5 ಸೆಂಟಿಮೀಟರ್ ಆಗಿರುತ್ತದೆ ಆದ್ದರಿಂದ ನೀವು ಅದನ್ನು ಮಾಡಿದರೆ ಅದು ಷಾರ್ಟ್ ಸರ್ಕ್ಯೂಟ್ ಲೋಡ್ಗಳಿಂದ ಜನರೇಟರ್ಕಡೆಗೆ 0 37ಆಗಿದೆ ಆದ್ದರಿಂದ ನೀವು ಜನರೇಟರ್ಕಡೆಗೆ ಚಲಿಸುತ್ತೀರಿ ಈಗ ಸ್ಮಿತ್ ಚಾರ್ಟ್ನಲ್ಲಿ ನಿಮ್ಮ ಸ್ಮಿತ್ ಚಾರ್ಟ್ನಲ್ಲಿ ಜನರೇಟರ್ ಕಡೆಗೆ ಹೋಗಲು ಯಾವ ಮಾರ್ಗವನ್ನು ಚಲಿಸಬೇಕೆಂದು ನೀವು ನೋಡುತ್ತೀರಿ ಮಿನಿಮವು 0 37ರಷ್ಟು ಜನರೇಟರ್ ಕಡೆಗೆ ಬದಲಾಗುತ್ತದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ನಾವು ಅದರೊಂದಿಗೆ ಚಲಿಸಬೇಕಾಗುತ್ತದೆ ಆದ್ದರಿಂದ ಅದು ಆದ್ದರಿಂದ ನೀವು ಆ ಅಂಶವನ್ನು ಕಂಡುಕೊಳ್ಳಿ ಮತ್ತು ಈ ಹೊರಗಿನ ಗಡಿ ಬಾಹ್ಯ ಬಿಂದುವನ್ನು ಮೂಲಕ್ಕೆ ಸೇರಿಸಿಕೊಳ್ಳಿ ಮುಂದಿನ ಹಂತವು ವಿಎಸ್ಡಬಲ್ಯುಆರ್ ವೃತ್ತವನ್ನು ಕತ್ತರಿಸುವ ಹಂತವು ಅಪೇಕ್ಷಿತ ಪ್ರತಿರೋಧವಾಗಿದೆ ಆ ಮೂಲಕ ನೀವು ಪಡೆಯುತ್ತಿರುವ ಮೌಲ್ಯಗಳು ಇವು ಎಂದು ನೀವು ಕಂಡುಹಿಡಿಯಬಹುದು ಏಕೆಂದರೆ ಒಮ್ಮೆ ನೀವು ಅಜ್ಞಾತ ಪ್ರತಿರೋಧದ ಹಂತವನ್ನು ಕಂಡುಕೊಂಡಿದ್ದೀರಿ ಆದ್ದರಿಂದ ನಾನು ನಿಮಗಾಗಿ ಬರೆಯುತ್ತಿದ್ದೇನೆ ನೀವು ಇದನ್ನು ಆಡುತ್ತೀರಿ ಇದು ನೀವು ಹೊಂದಿರುವ ಸ್ಮಿತ್ ಚಾರ್ಟ್ ಈಗಾಗಲೇ ನೀವು ವಿಎಸ್ಡಬಲ್ಯುಆರ್ ವಲಯವನ್ನು ಚಿತ್ರಿಸಿದ್ದೀರಿ ಅದು ಜೆಡ್ ಆಗಿರಲಿ ಆದ್ದರಿಂದ ವಿಎಸ್ಡಬಲ್ಯುಆರ್ ವಲಯವನ್ನು ನಾವು ಹೇಗೆ ಮಾಡಬೇಕೆಂದು ವಿವರಿಸಿದ್ದೇವೆ ಆದ್ದರಿಂದ ಇದು ವಿಎಸ್ಡಬಲ್ಯುಆರ್ ವಲಯವಾಗಿದೆ ಈಗ ನೀವು ನಿಮ್ಮ ಷಾರ್ಟ್ ಸರ್ಕ್ಯೂಟ್ ಅನ್ನು ಈ ಹಂತ 0 37 ದಲ್ಲಿ ಗುರುತಿಸಿದ್ದೀರಿ ನೀವು ಜನರೇಟರ್ ಕಡೆಗೆ ಚಲಿಸಿದ್ದೀರಿ ಇದು ನಿಮ್ಮ 0 37 ಎಂದು ಹೇಳೋಣ ಈ ಚಾರ್ಟ್ಅನ್ನು ಸ್ಮಿತ್ ಚಾರ್ಟ್ನಲ್ಲಿ ನೀಡಲಾಗಿದೆ ಆದ್ದರಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ಈಗ ನೀವು ಕಂಡುಕೊಳ್ಳಿ ಇದನ್ನು ಕೇಂದ್ರದೊಂದಿಗೆ ಸಂಪರ್ಕಿಸಿ ಆದ್ದರಿಂದ ಆ ಸಮಯದಲ್ಲಿ ಅದು ವಿಎಸ್ಡಬಲ್ಯುಆರ್ಅನ್ನು ಸ್ಪರ್ಶಿಸುವುದು ಅಥವಾ ಕತ್ತರಿಸುವುದು ಸ್ಪರ್ಶಿಸುವುದು ಅಲ್ಲ ವಿಎಸ್ಡಬಲ್ಯುಆರ್ ವಲಯವನ್ನು ಕತ್ತರಿಸುವುದು ಇದು ನಿಮ್ಮ ಅಗತ್ಯವಿರುವ ಆಗಿದೆ ಈಗ ಅಜ್ಞಾತ ಅನ್ನು ನೋಡೋಣ ಆದ್ದರಿಂದ ಇದು ಮತ್ತೆ ಸ್ಮಿತ್ ಚಾರ್ಟ್ನಲ್ಲಿರುತ್ತದೆ ಇದು 1 ಸ್ಥಿರ ನಿರೋಧಕ ವಲಯ ಮತ್ತು 1 ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯದ ಛೇದಕ ಬಿಂದುವಾಗಿದೆ ಆದ್ದರಿಂದ ಗಾಗಿ ಈ ಬಿಂದುವಿನ ಮೌಲ್ಯವನ್ನು ಕಂಡುಹಿಡಿಯಿರಿ ನ ಮೌಲ್ಯ ಏನು ಆರ್ಕ್ ವಿಷಯವಾದ ನ ಮೌಲ್ಯ ಏನು ಆದ್ದರಿಂದ ಈಗ ನಿಮಗೆ ತಿಳಿದಿದೆ ಈಗ ನೀಡಿರುವ ವಿಶಿಷ್ಟ ಪ್ರತಿರೋಧವನ್ನು ಅವಲಂಬಿಸಿ ನೀವು ಮಾಡಬಹುದು ನೀವು ಅದನ್ನು ತರಂಗ ಮಾರ್ಗದರ್ಶಿಯೊಂದಿಗೆ ಮಾಡಿದರೆ ಆ ಸಂದರ್ಭದಲ್ಲಿ ವಿಶಿಷ್ಟ ಪ್ರತಿರೋಧವೆಂದರೆ ಸಾಮಾನ್ಯವಾಗಿ ಪ್ರಯೋಗಾಲಯದಲ್ಲಿ ನಾವು ಆರ್ ಜಿ 90 ರೊಂದಿಗೆ ಕೆಲಸ ಮಾಡುತ್ತೇವೆ ಆದ್ದರಿಂದ ಅದು 1 ಎಕ್ಸ್ ಬ್ಯಾಂಡ್ ತರಂಗಮಾರ್ಗದರ್ಶಿಯಾಗಿದೆ ಸಾಮಾನ್ಯವಾಗಿ ನಾವು ಗಾತ್ರ ಇತ್ಯಾದಿಗಳ ಕಾರಣದಿಂದಾಗಿ ಮಾಡುತ್ತೇವೆ ಇವು ರಾಡಾರ್ ಬ್ಯಾಂಡ್ ಆಗಿವೆ ಆದ್ದರಿಂದ ಅದು ತರಂಗ ಮಾರ್ಗಕ್ಕೆ ಮೋಡ್ನ ಅನುಮತಿಗಳನ್ನು ಮಾತ್ರ ಹೊಂದಿದೆ ಈಗ ನೀವು ಮೋಡ್ಗಾಗಿ ತರಂಗ ಪ್ರತಿರೋಧವನ್ನು ಆಯತಾಕಾರದ ತರಂಗ ಮಾರ್ಗದಲ್ಲಿ ಲೆಕ್ಕ ಹಾಕಬೇಕಾಗುತ್ತದೆ ಇದು ಆವರ್ತನವನ್ನು ಅವಲಂಬಿಸಿ ಸಾಕಷ್ಟು ಉತ್ತಮ ಮೌಲ್ಯವಾಗಿದೆ ನೀವು ಅದನ್ನು ಹಾಕಬೇಕಾಗುತ್ತದೆ ಇದರೊಂದಿಗೆ ಗುಣಿಸಿ ಇದರಿಂದ ನೀವು ಪಡೆಯಬಹುದು ಆದ್ದರಿಂದ ಇದು ಆಗಿದೆ ತರಂಗಮಾರ್ಗದರ್ಶಿಯ ಸಂದರ್ಭದಲ್ಲಿ ಈ ಸರಳವಾದ 50 ಓಮ್ ಅಥವಾ ಇನ್ನೇನು ಅಲ್ಲ ಇಲ್ಲಿ ಇದು ತರಂಗ ಪ್ರತಿರೋಧವಾಗಿರುತ್ತದೆ ಅದು ಮತ್ತೆ ಸಂಕೀರ್ಣ ಪ್ರಮಾಣವಾಗಿರಬಹುದು ಆದರೆ ನೀವು ಅದರ ಪ್ರಮಾಣವನ್ನು ತೆಗೆದುಕೊಂಡು ಅದನ್ನು ಗುಣಿಸಿ ಆದ್ದರಿಂದ ನಾವು ಇದನ್ನು ತೋರಿಸಿದಂತೆ ನೀವು ಒಟ್ಟು ವಿಷಯವನ್ನು ಪಡೆಯುತ್ತೀರಿ ಆದ್ದರಿಂದ ಇದು ಪ್ರಯೋಗಾಲಯದಲ್ಲಿ ಸ್ಮಿತ್ ಚಾರ್ಟ್ಗೆ ಹೇಗೆ ಮಾಡಬೇಕೆಂಬ ನಿಮ್ಮ ಪ್ರತಿರೋಧದ ವಿಷಯವನ್ನು ಪೂರ್ಣಗೊಳಿಸುತ್ತದೆ ಪ್ರಯೋಗಾಲಯದಲ್ಲಿ ಅಜ್ಞಾತ ಪ್ರತಿರೋಧವನ್ನು ಹೇಗೆ ಪಡೆಯುವುದು ಎಂದು ಈಗ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಈ ಜ್ಞಾನದಿಂದ ನಾವು ಅರಬ್ ಅಭಿಯಂತರರ ಮೊದಲ ಕೆಲಸವನ್ನು ಹುಡುಕುವ ನಂತರದ ಮೊಡ್ಯುಲ್ಗಳಿಗೆ ಮುಂದುವರೆಯುತ್ತೇವೆ ಅವರು ಪ್ರತಿರೋಧವನ್ನು ಹೇಗೆ ಅಳೆಯಬೇಕು ಎಂದು ತಿಳಿದಿರಬೇಕು ಮತ್ತು ಇತರ 2 ವಿಷಯಗಳನ್ನು ಆವರ್ತನ ಮತ್ತು ಶಕ್ತಿಯನ್ನು ಹೇಗೆ ಅಳೆಯಬೇಕು ಎಂಬುವುದನ್ನು ಸಹ ಅವರು ತಿಳಿದಿರಬೇಕು ಆದ್ದರಿಂದ ಸರ್ಕ್ಯೂಟ್ನ ಯಾವುದೇ ಹಂತದಲ್ಲಿ ಮೂಲ ಯಾವುದು ಅವನು ಎಷ್ಟು ಪಡೆಯುತ್ತಿದ್ದಾನೆ ಮತ್ತು ನಂತರ ಅವನು ವಿವಿಧ ವಿಷಯಗಳನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಬಹುದು ಇದರಿಂದ ಅವನು ಶಕ್ತಿಯನ್ನು ವರ್ಗಾಯಿಸಬಹುದು ಆದ್ದರಿಂದ ಅವನು ಪ್ರತಿರೋಧ ಮಾಪನವನ್ನು ಮಾಡಬಹುದು